ಆದ್ದರಿಂದ ನಾವು ಮುಂದೆ ಹೋಗೋಣ ಈ ಕ್ಷಣಗಳ ವಿಧಾನವನ್ನು ನಾವು ನಿಜವಾಗಿಯೂ ಸೂತ್ರೀಕರಿಸೋಣ ಆದ್ದರಿಂದ ನನ್ನ ಕಾರ್ಯಸೂಚಕಗಳು ಅನ್ನು ಗೆ ಸಮನಾಗಿರುತ್ತದೆ ಅದು ನನ್ನ ಕಾರ್ಯಸೂಚಕ ಸಮೀಕರಣವಾಗಿದೆ ಸರಿ ಆದ್ದರಿಂದ L ತಮಾಷೆಯ L ಸರಿ ಆದ್ದರಿಂದ ಮೊದಲು ನಾನು ಏನು ಮಾಡಬೇಕುನಾನು ಡೊಮೇನ್ಗಾಗಿ bn ಆಧಾರವನ್ನು ಬಳಸಲಿದ್ದೇನೆ ಎಂದು ಹೇಳಿದ್ದೇನೆ ಆದ್ದರಿಂದ ನಾನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುವ ಯಾವುದೇ ಕಾರ್ಯ ϕ ಅದನ್ನು bn ಆಧಾರದ ಮೇಲೆ ವ್ಯಕ್ತಪಡಿಸಲು ಪ್ರಯತ್ನಿಸುತ್ತೇನೆ ಸರಿ ಆದ್ದರಿಂದ ಅದು ನಾನು ಮಾಡುವ ಮೊದಲ ಕೆಲಸ ಆದ್ದರಿಂದ ನಾನು ಇದನ್ನು ನಿಜವಾಗಿ ಹೇಗೆ ಬರೆಯುವುದು ಈ bn ಎಂದು ನಾವು ಮತ್ತಷ್ಟು ಊಹಿಸೋಣ ನಾವು ಇದನ್ನು ಸರಳವಾಗಿರಿಸೋಣ ನಾವು bn ಮತ್ತು tn ಅನ್ನು ಆರ್ಥೋನಾರ್ಮಲ್ ಎಂದು ಕರೆಯೋಣ ಸರಿ ಇದು ಇರಬೇಕಾಗಿಲ್ಲ ಆದರೆ ಗಣಿತವನ್ನು ಇದು ಸುಲಭಗೊಳಿಸುತ್ತದೆ ಆದ್ದರಿಂದ ϕ ನ ಪರಿಭಾಷೆಯಲ್ಲಿ ನಾನು b ಅನ್ನು ಹೇಗೆ ಬರೆಯುತ್ತೇನೆ ಎಂಬುದು ಪ್ರಶ್ನೆ ಸರಿ ಆದ್ದರಿಂದ ಇದು ಯಾವುದೊ ಒಂದು ಸ್ಥಿರಾಂಕವಾಗಿರುತ್ತದೆ ಆದರೆ ಆ ಸ್ಥಿರಾಂಕಗಳು ಯಾವುವು ಆಂತರಿಕ ಉತ್ಪನ್ನಗಳು ಸರಿ ಆದ್ದರಿಂದ ನಾನು ಎಂದು ಬರೆಯುತ್ತೇನೆಯಾವುದೋ ಸ್ಥಿರಾಂಕಗಳನ್ನು ಎಂದು ಕರೆಯುವುದರಿಂದ ನಾನು ಅದನ್ನು ಬರೆಯಬಹುದು ಇದು ಒಂದು ಆಧಾರವಾಗಿರುವುದರಿಂದ ಈ ಕಾರ್ಯಗಳ ರೇಖೀಯ ಸಂಯೋಜನೆಯಾಗಿ ನಾನು ಯಾವುದೇ ಕಾರ್ಯವನ್ನು ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ ಸರಿ ಮತ್ತು ಈಗ ನಾನು ಇಲ್ಲಿ ತಿಳಿದಿರುವ ಮತ್ತು ತಿಳಿದಿಲ್ಲದದ್ದನ್ನು ಕಂಡುಹಿಡಿಯಲು ಬಯಸುತ್ತೇನೆ ವಿದ್ಯಾರ್ಥಿ bn bn ತಿಳಿದಿದೆ ವಿದ್ಯಾರ್ಥಿϕn ϕn ತಿಳಿದಿಲ್ಲ ಸರಿ ಆದ್ದರಿಂದ ಒಂದು ಕಾರ್ಯದಿಂದ ನಾನು ϕn ಸ್ಕೇಲರ್ಗಳ ಗುಂಪಾಗಿ ಪರಿವರ್ತಿಸಿದ್ದೇನೆ ಸರಿ ಆದ್ದರಿಂದ ϕn ಅನ್ನು ಕಂಡುಹಿಡಿಯಲು ನಾನು ಎರಡೂ ಕಡೆ ಏನು ಮಾಡಬೇಕು ಯಾವುದರೊಂದಿಗೆ ಆಂತರಿಕ ಉತ್ಪನ್ನವನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿ ಮೂಲ ಕಾರ್ಯ ಯಾವ ಆಧಾರ ಕಾರ್ಯ ಇನ್ನೊಬ್ಬರು ಸರಿ ಆದ್ದರಿಂದ ನಾನು ಅದನ್ನು ಎರಡೂ ಬದಿಗಳಲ್ಲಿ b m r ಆಂತರಿಕ ಉತ್ಪನ್ನದೊಂದಿಗೆ ತೆಗೆದುಕೊಂಡರೆ ಸರಿ ಅವು ಆರ್ಥೊನಾರ್ಮಲ್ ಆಗಿರುವುದರಿಂದ ಇದು ಉಳಿದಿರುವ ಪದವೇ ವಿದ್ಯಾರ್ಥಿ ϕn ϕn ಸರಿ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾನು ಹೇಳಲು ಪ್ರಯತ್ನಿಸುತ್ತಿರುವುದು ನನ್ನ ಕಾರ್ಯವನ್ನು ϕ ತೆಗೆದುಕೊಂಡು ಅದನ್ನು ಈ ಪ್ರತಿಯೊಂದು ಮೂಲ ವೆಕ್ಟರ್ ಉದ್ದಕ್ಕೂ ಯೋಜಿಸಿ ಮತ್ತು ಈ ಪ್ರಕ್ಷೇಪಗಳ ಉದ್ದವನ್ನು ಕಂಡುಹಿಡಿಯಲು ನಾನು ಬಯಸುತ್ತೇನೆ ಅದೇ ನನ್ನ ಸಮಸ್ಯೆಯನ್ನು ಕಡಿಮೆ ಮಾಡಿದೆ ಸರಿ ಆದ್ದರಿಂದ ಗೊತ್ತಿಲ್ಲದು ಈಗ ನನ್ನ ϕn ಅದು ವ್ಯಾಪ್ತಿಯಲ್ಲಿರುವ f ಗಾಗಿ ನಾನು ಆ ಜಾಗದ ಮೂಲ ವಾಹಕಗಳ ಪ್ರಕಾರ ಬರೆಯಬಹುದು ಎಂದು ಅದೇ ರೀತಿ ನಾನು ಹೇಳಬಹುದು ಸರಿ ಆದ್ದರಿಂದ ನಾನು ಅದನ್ನು ಎಂದು ಕರೆಯಬಹುದು ಸರಿ ಮತ್ತು fn ಅನ್ನು ftn ಎಂದು ನೀಡಲಾಗುವುದು ಇಲ್ಲಿಯವರೆಗೆ ಬಹಳ ಸಂಕೀರ್ಣವಾದ ಯಾವುದೂ fn ಹೆಚ್ಚು ತಿಳಿದಿಲ್ಲ ವಿದ್ಯಾರ್ಥಿ fn fn ಉತ್ತಮವಾಗಿ ತಿಳಿದಿತ್ತು ಏಕೆಂದರೆ ಸಮಸ್ಯೆಯಲ್ಲಿ ಅನ್ನು ತಿಳಿದಿದೆ ಎಂದು ನಾವು ಹೇಳಿದ್ದೇವೆ ಅದು ತಿಳಿದಿರುವ ಬಲಭಾಗವಾಗಿದೆ ಆದ್ದರಿಂದ f ತಿಳಿದಿದ್ದರೆ ಯಾವುದೇ ತಿಳಿದಿರುವ ಆಧಾರ ಕಾರ್ಯದ ಮೇಲೆ ಅದರ ಪ್ರಕ್ಷೇಪಣವೂ ಸರಿ ಎಂದು ತಿಳಿದುಬರುತ್ತದೆ ಆದ್ದರಿಂದ ಗೊತ್ತಿಲ್ಲದ್ದು ವಿದ್ಯಾರ್ಥಿ ϕn ϕn ಮತ್ತು ತಿಳಿದಿರುವವು ನಮಗೆ ತಿಳಿದಿದೆ ನಮಗೆ ತಿಳಿದಿರುವ tn ಇದೆ ಮತ್ತು ನಮಗೆ ತಿಳಿದಿರುವ fn ಇದೆ ಸರಿ ಆದ್ದರಿಂದ ನಾವು ಏನು ತಿಳಿದಿದ್ದೇವೆ ಯಾವುದು ತಿಳಿದಿಲ್ಲ ಎಂದು ನಾವು ಸ್ಪಷ್ಟವಾಗಿರಬೇಕು ಆದ್ದರಿಂದ ಈ ಸಮಸ್ಯೆಯಲ್ಲಿ ನಾವು ಏನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದೇವೆ ಒಮ್ಮೆ ನಾನು ϕn s ಪಡೆದ ನಂತರ ನಾನು ϕ ಅನ್ನು ಹೇಗೆ ಪಡೆಯುವುದು ಈ ಸಮೀಕರಣಕ್ಕೆ ಅದನ್ನು ಮತ್ತೆ ಇರಿಸಿ ಅದು ನನ್ನ ϕ ಅನ್ನು ಮರಳಿ ನೀಡುತ್ತದೆ ಅದು ನನಗೆ ಸರಿಯಾದ ಆಸಕ್ತಿ ಇದೆ ಈ ಆಪರೇಟರ್ ಸಮೀಕರಣದೊಂದಿಗೆ ನಾನು ಪ್ರಾರಂಭಿಸಿದಾಗ ನನ್ನ ಉದ್ದೇಶ ಈ ಸಮೀಕರಣವನ್ನು ತೃಪ್ತಿಪಡಿಸುವ ϕ ಅನ್ನು ಕಂಡುಹಿಡಿಯುವುದು ಈಗ ನನ್ನ ಕಾರ್ಯಸೂಚಕಗಳ ಸಮೀಕರಣದಿಂದ ನಾವು ಸಮೀಕರಣಗಳ ವ್ಯವಸ್ಥೆಯನ್ನು ಹೇಗೆ ಪಡೆಯುತ್ತೇವೆ ಅದು ಪ್ರಶ್ನೆ ಸರಿ ಆದ್ದರಿಂದ ನಾನು ಇಲ್ಲಿಯವರೆಗೆ ಏನು ಬರೆದಿದ್ದೇನೆ ಆದ್ದರಿಂದ ನಾನು ಎಲ್ ಕಾರ್ಯಸೂಚಕಗಳನ್ನು ಹೊಂದಿದ್ದೇನೆ ಈಗ ϕ ಇವುಗಳ ವಿಷಯದಲ್ಲಿ ನಾನು ಬರೆಯಲಿದ್ದೇನೆ ಆದ್ದರಿಂದ ಇದು ಆಗಿದೆ ಈಗ ಕ್ಷಣಗಳ ವಿಧಾನವು ಏನು ಸೂಚಿಸುತ್ತದೆ ಈಗ ಅದು ಏನು ಹೇಳುತ್ತದೆ ಎಂದರೆ ϕn ಗೆ ಸಮೀಕರಣಗಳ ವ್ಯವಸ್ಥೆಯನ್ನು ಪಡೆಯುವ ಸಲುವಾಗಿ ಇದನ್ನು ಪರಿಹರಿಸಲು ನಾನು ಏನು ಮಾಡಬೇಕು ಯಾವುದೇ ಸುಳಿವು L ಹೇಗಾದರೂ ಒಳಗೆ ಹೋಗುತ್ತದೆ ಏಕೆಂದರೆ ϕn ಒಂದು ಸಂಖ್ಯೆ ಆದ್ದರಿಂದ ಇದು ಇಲ್ಲಿಗೆ ಹೋಗುತ್ತದೆ ಆದ್ದರಿಂದ ನೀವು ಇದನ್ನು ಬರೆಯಲು ಬಯಸಿದರೆ ಇದು ಆಗುತ್ತದೆನಾನು ಇದನ್ನು ಸಂಕಲನ ಎಂದು ಬರೆಯಬಹುದು L ಹೋಗುತ್ತದೆ ಮತ್ತು ಈಗ ಅದು ತಿಳಿದಿರುವ ಆಧಾರದ ಕಾರ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಈಗ ಆದರೆ ನಾನು ಇದನ್ನು ಪರಿಹರಿಸಲು ಸಮೀಕರಣದ ವ್ಯವಸ್ಥೆಯನ್ನು ಪಡೆಯಲು ಬಯಸುತ್ತೇನೆ ಇದು ಇಲ್ಲಿಯವರೆಗೆ ಸಮೀಕರಣದ ವ್ಯವಸ್ಥೆಯಂತೆ ಕಾಣುತ್ತಿಲ್ಲ ಸರಿ ನಾನು n ಅಸ್ಥಿರಗಳಲ್ಲಿ n ಸಮೀಕರಣಗಳನ್ನು ಹೊಂದಿದ್ದೀರಾ ϕn ಯಾವುದು ಎಂದು ನನಗೆ ಖಚಿತವಾಗಿ ತಿಳಿದಿಲ್ಲ ಆದರೆ ಅವುಗಳಲ್ಲಿ ನನಗೆ n ಸಮೀಕರಣಗಳಿಲ್ಲ ಆದ್ದರಿಂದ ಹೇಗೆ ನಾನು ಆಂತರಿಕ ಉತ್ಪನ್ನವನ್ನು ಸರಿಯಾಗಿ ಮಾಡಬೇಕು ಆದ್ದರಿಂದ ಅದು ತುಂಬಾ ಒಳ್ಳೆಯ ಸಲಹೆಯಾಗಿದೆ ಆದ್ದರಿಂದ ಏನು ಸೂಚಿಸಲಾಗಿದೆಯೆಂದರೆಈ ಸಮೀಕರಣದಲ್ಲಿ ನಾನು ಯಾವುದೇ t ನೊಂದಿಗೆ ಎರಡೂ ಬದಿಗಳಲ್ಲಿ ಆಂತರಿಕ ಉತ್ಪನ್ನವನ್ನು ತೆಗೆದುಕೊಂಡರೆ ಏನಾಗುತ್ತದೆ ಸರಿ ಆದ್ದರಿಂದ ನಾವು tm ತೆಗೆದುಕೊಳ್ಳೋಣ ಆದ್ದರಿಂದ ಅದು ಏನು ಮಾಡುತ್ತದೆ ಆದ್ದರಿಂದ ನಾನು ಹೇಳುತ್ತಿರುವುದು ಈಗ ನಾನು ಸಂಪೂರ್ಣ ಸಮೀಕರಣದ tm ಆಂತರಿಕ ಉತ್ಪನ್ನವನ್ನು ಮಾಡಲು ಹೊರಟಿದ್ದೇನೆ ಸರಿ ಇಡೀ ಸಮೀಕರಣವು ಇಲ್ಲಿಗೆ ಮುಗಿದಿದೆ ಯಾವ ಸಂಪೂರ್ಣ ಸಮೀಕರಣ ಈ ಸಂಪೂರ್ಣ ಸಮೀಕರಣ ಸರಿ ಹಾಗಾದರೆ ಅದು ಏನಾಗುತ್ತದೆ ಆದ್ದರಿಂದ ಮೊದಲ ಪದವು ಆಗುತ್ತದೆ ಆದ್ದರಿಂದ ಸಂಕಲನವು ಆಂತರಿಕ ಉತ್ಪನ್ನವಾಗಿ ನೊಂದಿಗೆ ಸಮನಾಗಿರುತ್ತದೆ ಈಗ ಬಲಭಾಗವು ಬರುತ್ತದೆ ಇಲ್ಲಿಂದ ಏನು ಉಳಿಯುತ್ತದೆ ಕೇವಲ ಒಂದು ಪದ ಏಕೆಂದರೆ t's ವಾಸ್ತವವಾಗಿ ಆರ್ಥೋಗೋನಲ್ ಆಗಿರುತ್ತದೆ ಸರಿ ಆದ್ದರಿಂದ ಈಗ ಈ ಸಮೀಕರಣ ಏನು ಇಲ್ಲಿ ಎಷ್ಟು ಸಾರಾಂಶವಿದೆ ಇದು ಎಷ್ಟು ತಿಳಿದಿದೆ ಅಥವಾ ತಿಳಿದಿಲ್ಲ ಇದು ಸಂಪೂರ್ಣವಾಗಿ ತಿಳಿದಿರುವ ಸರಿ ನಾನು ಟಿ ಬಿ ಮತ್ತು ಎಲ್ ನನಗೆ ನೀಡಲಾಗಿದನ್ನು ಆರಿಸಿದ್ದೇನೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ಇದರೊಂದಿಗೆ ಏನು ಇದೆ ಎಂದು ಇದು ಸಂಪೂರ್ಣವಾಗಿ ತಿಳಿದಿದೆ ಅಜ್ಞಾತವಾದದ್ದು ಅದು ϕ ಬಲಭಾಗದ ಬಗ್ಗೆ ಏನು ವಿದ್ಯಾರ್ಥಿ ತಿಳಿದಿದೆ ಸರಿಯಾಗಿ ತಿಳಿದಿದೆ ನಾನು ಏನು ಪಡೆದುಕೊಂಡಿದ್ದೇನೆ ನಾನು ಒಂದು ಸಮೀಕರಣ n ಅಸ್ಥಿರಗಳನ್ನು ಪಡೆದುಕೊಂಡಿದ್ದೇನೆ ಸರಿ ಈ ಪ್ರಕ್ರಿಯೆಯನ್ನು ನಾನು ಎಷ್ಟು ಬಾರಿ ಪುನರಾವರ್ತಿಸಬಹುದು ನಾನು ಈ N ಬಾರಿ ಪುನರಾವರ್ತಿಸಬಹುದು ಪ್ರತಿಯೊಂದೂ ts ಸರಿ ಆದ್ದರಿಂದ ಇವುಗಳನ್ನು ಪರೀಕ್ಷಾ ಕಾರ್ಯಗಳು ಎಂದು ಕರೆಯಲಾಗುತ್ತದೆ ನಾನು ಒಂದೊಂದಾಗಿ ಒಂದರ ನಂತರ ಸಮೀಕರಣವನ್ನು ಪರೀಕ್ಷಿಸುತ್ತಿದ್ದೇನೆ ಮತ್ತು ನಾನು n ಸಮೀಕರಣಗಳನ್ನು ಸರಿಯಾಗಿ ಪಡೆಯುತ್ತಿದ್ದೇನೆ ಆದ್ದರಿಂದ ಒಟ್ಟಾರೆ ಮ್ಯಾಟ್ರಿಕ್ಸ್ ಸಮೀಕರಣಗಳು ನಾನು ನಂತಹದನ್ನು ಪಡೆಯುತ್ತೇನೆ ಎಂದು ಊಹಿಸಿಕೊಳ್ಳಿ ಅದು ನನಗೆ ಸಿಗುತ್ತದೆ ಆದ್ದರಿಂದ ನನ್ನ Amn ಯಾವುದಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಆದ್ದರಿಂದ ಸಾಲುಗಳು ವಿಭಿನ್ನ ಸಾಲುಗಳಿಂದ ವಿಭಿನ್ನವಾಗಿ ಆರಿಸುವುದರ ಮೂಲಕ ಉತ್ಪತ್ತಿಯಾಗುವ ಆ ಸಾಲುಗಳು ಯಾವುದು ವಿಭಿನ್ನ ಪರೀಕ್ಷಾ ಕಾರ್ಯವನ್ನು ಆಯ್ಕೆ ಮಾಡುವ ಪ್ರತಿಯೊಂದೂ ನಿಮಗೆ ಹೊಸ ಸಮೀಕರಣವನ್ನು ನೀಡುತ್ತದೆ ಆದ್ದರಿಂದ ಪ್ರತಿ ಹೊಸ ಸಮೀಕರಣವು ಹೊಸ ಸಾಲು ಅಥವಾ ಅಂಕಣ ಆಗಿದೆ ವಿದ್ಯಾರ್ಥಿ ಸಾಲು ಸಾಲು ಸ್ಪಷ್ಟವಾಗಿ ಸರಿ ಆದ್ದರಿಂದ ಒಂದು ಪ್ರಶ್ನೆ ϕ ಅದು ಒಳ್ಳೆಯದು ϕ ಹೌದು ಸರಿ ಆದ್ದರಿಂದ ನಾನು mth ಪರೀಕ್ಷಾ ಕಾರ್ಯವನ್ನು ಸರಿಯಾಗಿ ಆರಿಸಿದಾಗ Amn ಸಾಲು ಬರುತ್ತದೆ ಸರಿ ಮತ್ತು ನನಗೆ n ನೇ ಅಂಕಣ ಏನು ನೀಡುತ್ತದೆ N ನೇ ಆಧಾರ ಸರಿ ಆದ್ದರಿಂದ ವಾಸ್ತವವಾಗಿ ಸ್ಲೈಡ್ಗಳಲ್ಲಿ Amn ಅನ್ನು ಈಗಾಗಲೇ ನಿಮಗಾಗಿ ಬರೆಯಲಾಗಿದೆ ಆದ್ದರಿಂದ ಅದರ ಅದು mn ನೇ ಅಂಶವಾಗಿದೆ ಮತ್ತು bn ಎಂದರೇನು ಆದ್ದರಿಂದ b ಎಂಬುದು f1 f2 ರೊಂದಿಗಿನ ಅಂಕಣ ವೆಕ್ಟರ್ ಆಗಿದ್ದು fN ಎಲ್ಲಾ ರೀತಿಯಲ್ಲಿ ಸರಿ ಇದು ಗೊಂದಲಮಯವಾಗಿದೆಯೇ ಸರಿ ಹೌದು ನೀವು ಹೇಳಿದ್ದು ಸರಿಗೊಂದಲಮಯವಾಗಿರುವ ಈ ಬಿ ಅನ್ನು ನಾನು ಬಹುಶಃ ಕರೆಯಬಾರದು ಅದನ್ನು Axc ಎಂದು ಕರೆಯೋಣ ಸರಿ ಆದ್ದರಿಂದ ನಾವು cn fn ಹೌದು ಎಂದು ಹೇಳುತ್ತೇವೆ ಮತ್ತು ಈ ಸಂಕೇತದ ದುರುಪಯೋಗ ನೀವು ಹುಡುಕುತ್ತಿರುವ ಪದವಾಗಿದೆ ಆದ್ದರಿಂದ ನನ್ನ ಮ್ಯಾಟ್ರಿಕ್ಸ್ ಸಮೀಕರಣವನ್ನು ನಾನು ಪಡೆದಿದ್ದೇನೆ Axc ಮತ್ತು ನಾವು ಇದನ್ನು ಸರಿ ಮಾಡಿದ್ದೇವೆ ಆದ್ದರಿಂದ ಇದನ್ನು ಔಪಚಾರಿಕವಾಗಿ ಕ್ಷಣಗಳ ವಿಧಾನ ಎಂದು ಕರೆಯಲಾಗುತ್ತದೆ ಎಲ್ಲಾ ಕಠಿಣ ಪರಿಶ್ರಮ ಎಲ್ಲಿ ನಡೆಯುತ್ತದೆ ಎಂದು ನೀವು ಯೋಚಿಸುತ್ತೀರಿ ಏನು ನನ್ನ ಪ್ರಕಾರ ನಾವು ಇದನ್ನು ಚರ್ಚಿಸಲು ಬಹಳ ಸಮಯ ಕಳೆದಿದ್ದೇವೆ ಕಠಿಣ ಕೆಲಸ ಎಲ್ಲಿ ನಡೆಯುತ್ತದೆ ಎಂದು ನೀವು ಯೋಚಿಸುತ್ತೀರಿ ವಿದ್ಯಾರ್ಥಿ ವರ್ಗಾವಣೆಯನ್ನು ಕಂಡುಹಿಡಿಯುವುದು b ಹುಡುಕಲಾಗುತ್ತಿದೆ ವಿದ್ಯಾರ್ಥಿ ಪರಿವರ್ತನೆ b ಬಿ ಮತ್ತು ನಿಮ್ಮ ಉತ್ತರವನ್ನು ಪರಿವರ್ತಿಸುವುದು ವಿದ್ಯಾರ್ಥಿ bn ಅನ್ನು ಕಂಡುಹಿಡಿಯುವುದು ವಿದ್ಯಾರ್ಥಿ ಇಲ್ಲ bn ಮತ್ತು tn ನಾನು ನಾಡಿ ಆಧಾರಿತ ಕಾರ್ಯವನ್ನು ಸಹ ಆರಿಸಬಹುದಾದ ಸರಳವಾದದನ್ನು ಆರಿಸಿಕೊಳ್ಳುತ್ತೇನೆ ನಾನು ತುಂಬಾ ಸೋಮಾರಿಯಾಗಿದ್ದರೆ ನಾನು ಪಲ್ಸ್ ಬೇಸಿಸ್ ಕಾರ್ಯವನ್ನು ಆಯ್ಕೆ ಮಾಡಬಹುದು ಆದ್ದರಿಂದ b's ಮತ್ತು t's ಸುಲಭ ಏನು ವಿದ್ಯಾರ್ಥಿ ಸಮೀಕರಣವನ್ನು ಪರಿಹರಿಸುವುದು ಸಮೀಕರಣವನ್ನು ಪರಿಹರಿಸುವುದು ಕಷ್ಟವಲ್ಲ ಒಮ್ಮೆ ನೀವು ನಿಮ್ಮ ವ್ಯವಸ್ಥೆ ಅಥವಾ ಸಮೀಕರಣಗಳನ್ನು ರೂಪಿಸಿದಾಗ ಮ್ಯಾಟ್ಲ್ಯಾಬ್ ಎ ಬಿ ಮಾಡುತ್ತದೆ ಅಥವಾ ಮಾಡಲಾಗುತ್ತದೆ ಮತ್ತು ನೀವು ಅದರಲ್ಲಿ ಸಂಶೋಧನೆ ಮಾಡಬಹುದು ಆದರೆ ಕಂಪ್ಯೂಟೇಶನಲ್ ವಿದ್ಯುತ್ಕಾಂತೀಯ ಒಂದು ರೀತಿಯ ಪ್ರಮುಖ ಕೆಲಸ ಆ ಪ್ರಯತ್ನ ಎಲ್ಲಿಗೆ ಬರಲಿದೆ ಈ ಆಂತರಿಕ ಉತ್ಪನ್ನವು ಇಲ್ಲಿರುವುದರಿಂದ ಎಲ್ ಒಂದು ಸಂಕೀರ್ಣ ಕಾರ್ಯಸೂಚಕಗಳು ಆಗಿದೆ ಆದ್ದರಿಂದ ನೀವು ನಲ್ಲಿ ಕಾರ್ಯನಿರ್ವಹಿಸಬೇಕು ಮತ್ತು ನಂತರ bn ಅನ್ನು ತೆಗೆದುಕೊಂಡು ನಂತರ tn ನೊಂದಿಗೆ ಆಂತರಿಕ ಉತ್ಪನ್ನವನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ಇದು ಇಲ್ಲಿ ತುಂಬಾ ಸಾಂದ್ರವಾಗಿ ಕಾಣುತ್ತದೆ ಇದನ್ನು ಇಲ್ಲಿ ಹೆಚ್ಚು ಮಾಡಲು ಸಾಧ್ಯವಿಲ್ಲ ಎಂದು ತೋರುತ್ತಿದೆ ವಿದ್ಯಾರ್ಥಿ ಸರ್ ಸಾಧ್ಯ ಸರಿ ನಾವು ನೋಡುತ್ತೇವೆ ಸರಿ ಆದ್ದರಿಂದ ನೀವು ಹೊಂದಿರುವ ಕೆಲವು ವಿಷಯಗಳು ಯಾವುವು ನಾವು ಸಂಖ್ಯಾ ಏಕೀಕರಣದ ಮೇಲೆ ಮಾಡ್ಯೂಲ್ ಮಾಡಿದ್ದೇವೆ ಆದ್ದರಿಂದ ಉದಾಹರಣೆಗೆ ನಾನು ಈ ರೀತಿಯ ಆಂತರಿಕ ಉತ್ಪನ್ನವನ್ನು ಬರೆಯುವಾಗ ನಾನು ನಂತಹದನ್ನು ಬರೆಯುವಾಗ ಇದರ ಅರ್ಥವೇನು ವಿದ್ಯಾರ್ಥಿ ಸಮಗ್ರ ಇದು ಅವಿಭಾಜ್ಯ ಸರಿ ಆದ್ದರಿಂದ ಇದು ನಿರ್ದಿಷ್ಟಪಡಿಸಿದ ಕೆಲವುಕ್ಕಿಂತ ನ ಅವಿಭಾಜ್ಯವಾಗಲಿದೆ ವಿದ್ಯಾರ್ಥಿ ಡೊಮೇನ್ ಡೊಮೇನ್ ಸರಿ ಆದ್ದರಿಂದ ಏನಾಗಲಿದೆ ಈ ವ್ಯಕ್ತಿ ನಿಮ್ಮನ್ನು ಈ ಆಂತರಿಕ ಉತ್ಪನ್ನಕ್ಕೆ ಸೇರಿಸಲು ಸಂಯೋಜಿಸಬೇಕಾಗಿದೆ ಮತ್ತು ಇದು ಬಹುಶಃ ಅದರೊಳಗಿನ ವ್ಯತ್ಯಾಸಗಳೊಂದಿಗೆ ಅಥವಾ ಯಾವುದಾದರೂ ಒಂದು ಅವಿಭಾಜ್ಯವಾಗಿದೆ ಆದ್ದರಿಂದ ಎಲ್ಲಾ ಸಿಇಎಂ ಕ್ರಿಯೆಗಳು ಸರಿಯಾಗಿ ನಡೆಯುತ್ತವೆ ಇನ್ನೊಂದು ರೀತಿಯಲ್ಲಿ ನಾನು ನನ್ನ ಮುಂದೆ ಹೋಗುತ್ತಿದ್ದೇನೆ ಆದರೆ ಇಲ್ಲಿ ಸಂಭವಿಸುವ ಇನ್ನೊಂದು ಸವಾಲನ್ನು ನಾನು ನಿಮಗೆ ಹೇಳುತ್ತೇನೆ ನಿಮ್ಮ ಗ್ರೀನ್ ಕಾರ್ಯಗಳನ್ನು ನಾವು ಸರಿಯಾಗಿ ನೋಡಿದ್ದೇವೆ ಗ್ರೀನ್ ಕಾರ್ಯಗಳು ಇಲ್ಲಿ ಎಲ್ ಕಾರ್ಯಸೂಚಕದಲ್ಲಿ ಅಥವಾ ಯಾವುದಾದರೂ ಮತ್ತು ಈ ಗ್ರೀನ್ ಕಾರ್ಯಗಳು ಏಕತ್ವವನ್ನು ಹೊಂದಿವೆ ಆದ್ದರಿಂದ ಏಕತ್ವದ ಉಪಸ್ಥಿತಿಯಲ್ಲಿ ನಾವು ಸಂಯೋಜಿಸುವ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಆದ್ದರಿಂದ ಅವುಗಳು ಕೆಲವು ಸವಾಲುಗಳಾಗಿವೆ ಸರಿ ಆದ್ದರಿಂದ ಅವರು ಹೇಳಿದಂತೆ ಹಳೆಯ ವೈನ್ ಅನ್ನು ಹೊಸ ಬಾಟಲಿಯಲ್ಲಿ ಇರಿಸಿ ಆದ್ದರಿಂದ ನಾವು ಈಗಾಗಲೇ ಏನು ಮಾಡಿದ್ದೇವೆ ಎಂದು ನೋಡೋಣ ಇದು ನಾವು ಸರಿಹೊಂದಿದ ಸಮೀಕರಣವಾಗಿದೆ ಹೊಸ ಭಾಷೆಯಲ್ಲಿ ಅವಿಭಾಜ್ಯ ಸಮೀಕರಣವನ್ನು ವಿವೇಚಿಸಲು ನಾವು ಮಾಡಿದ ನಮ್ಮ ನಿಷ್ಕಪಟ ವಿಧಾನವನ್ನು ಈಗ ನಾನು ವಿವರಿಸಲು ಬಯಸುತ್ತೇನೆ ಆದ್ದರಿಂದ ಮೊದಲ ಹೆಜ್ಜೆ ಆಧಾರವಾಗಿತ್ತು ಆದ್ದರಿಂದ ನಾನು ಆಧಾರಕ್ಕಾಗಿ ಏನು ಆರಿಸಿದೆ ನನ್ನ ವೇರಿಯಬಲ್ ⍴ ಎಂದು ನಾನು ಅರ್ಥೈಸುತ್ತೇನೆ ಆದ್ದರಿಂದ ನಾನು ಮೂಲಭೂತ ಕಾರ್ಯಗಳ ಪ್ರಕಾರ ಅನ್ನು ಬರೆದಿದ್ದೇನೆ ಎಂದು ನಾನು ಬರೆದಿದ್ದೇನೆ ಅದನ್ನು ನಾವು ಕೆಲವು ⍴n ಸರಿ ಮತ್ತು bn ಈ ರೀತಿಯದ್ದೆಂದು ಹೇಳೋಣಇದು ನನ್ನ r' 1 0 ಇದು ನನ್ನ ಸರಿ nth ವಿಭಾಗವಾಗಿತ್ತು ಆದ್ದರಿಂದ ಅದು ಹಂತ 1 ಆಗಿತ್ತು ಆದ್ದರಿಂದ ನಾನು ಮೂಲತತ್ವದ ಕಾರ್ಯವನ್ನು ಮಾಡಿದ್ದೇನೆ ನಾನು ಅದನ್ನು ನಿಜವಾಗಿಯೂ ಆಧಾರವಾಗಿ ಕರೆಯಲಿಲ್ಲ ನನ್ನ ಪ್ರಕಾರ ನಾನು ಅದನ್ನು ಕ್ಷಣಗಳ ವಿಧಾನ ಎಂದು ಕರೆಯಲಿಲ್ಲ ಮತ್ತು ನಾನು ಆಧಾರ ಕಾರ್ಯವನ್ನು ಸರಿಯಾಗಿ ಆರಿಸಿದೆ ಮತ್ತು ನಂತರ ನಾನು ಏನು ಮಾಡುತ್ತೇನೆ ನಾನು ಪರೀಕ್ಷಾ ಕಾರ್ಯವನ್ನು ಆರಿಸಿದ್ದೇನೆಯೇ ವಿದ್ಯಾರ್ಥಿ ಆದರೆ ಅದು ಡೆಲ್ಟಾ ನಾನು ನಿಜವಾಗಿಯೂ ಪರೀಕ್ಷಾ ಕಾರ್ಯವನ್ನು ಸರಿಯಾಗಿ ಆರಿಸಲಿಲ್ಲ ಈ ವೈ ಅಕ್ಷದ ಉದ್ದಕ್ಕೂ ನಾನು ವಿಭಿನ್ನ ಮೌಲ್ಯಗಳಲ್ಲಿ ಬಲಭಾಗವನ್ನು ಮೌಲ್ಯಮಾಪನ ಮಾಡಿದ್ದೇನೆ ಸಿಲಿಂಡರ್ ಇಲ್ಲಿದೆ ನಾನು ಇಲ್ಲಿ ವಿಭಿನ್ನ ಪ್ರತ್ಯೇಕವಾದ ಬಿ೦ದುಗಳನ್ನು ಆರಿಸಿದೆ ನಾನು ಪರೀಕ್ಷಾ ಕಾರ್ಯವನ್ನು ಸರಿಯಾಗಿ ಆಯ್ಕೆ ಮಾಡಿಲ್ಲ ಆದ್ದರಿಂದ ಪರೀಕ್ಷಾ ಕಾರ್ಯವು ಡೆಲ್ಟಾ ಕಾರ್ಯದ ಸಾದೃಶ್ಯವಾಗಿದೆ ಎಂದು ಪ್ರೇಕ್ಷಕರಿಂದ ಸರಿಯಾದ ಉತ್ತರ ಬಂದಿದೆ ಆದ್ದರಿಂದ ಹೇಗೆ ಎಂದು ನೋಡೋಣ ಹಾಗಾದರೆ ಈ ಸಮೀಕರಣದಲ್ಲಿ ನಾವು ಹೊಂದಿದ್ದ ಬಲಭಾಗ ಯಾವುದು ಆದ್ದರಿಂದ ನಾನು ಇಲ್ಲಿ ಬರೆದ ಈ f m ಅದು ನಿಜವಾಗಿ ಹೇಗೆ ಬಂತು ನಾನು ನ ಆಂತರಿಕ ಉತ್ಪನ್ನವನ್ನು ನೊಂದಿಗೆ ತೆಗೆದುಕೊಂಡಾಗ ಅದು ಬಂದಿತು ನನ್ನ ಎಫ್ ಅನ್ನು ನಾನು ಹೀಗೆ ಪಡೆದುಕೊಂಡಿದ್ದೇನೆ ಸರಿ ಈಗ ನಾನು ಪರೀಕ್ಷಾ ಕಾರ್ಯವನ್ನು ಹೇಳುತ್ತಿದ್ದೇನೆ ನಾನು ಅನ್ನು ಹೇಗೆ ಪಡೆಯುವುದು ವಿದ್ಯಾರ್ಥಿ ಸಮಗ್ರ ಸರಿಯಾಗಿ ಆದ್ದರಿಂದ ನಾನು ಅನ್ನು ಗೆ ಸಮಾನವಾಗಿ ಪಡೆಯುತ್ತೇನೆ ಆದ್ದರಿಂದ ಇದು ಆಂತರಿಕ ಉತ್ಪನ್ನವಾಗಿದೆ ನನ್ನ ಪರೀಕ್ಷಾ ಕಾರ್ಯಗಳು ಏನೂ ಅಲ್ಲ ಎಂದು ಸೂಚಿಸಿದರೆ ಆದರೆ ಡೆಲ್ಟಾ ಕಾರ್ಯ ಸರಿ ಆದ್ದರಿಂದ ನೀವು ಸರಿಯಾಗಿ ಮಾಡಬಹುದಾದ ಸುಲಭ ಅಥವಾ ಸೋಮಾರಿಯಾದ ಕೆಲಸ ಇದು ಆದ್ದರಿಂದ ನಾವು ಇದನ್ನು ಮಾಡಿದ ಈ ವಿಧಾನವನ್ನು ನಾಡಿ ಆಧಾರ ಮತ್ತು ಡೆಲ್ಟಾ ಪರೀಕ್ಷೆ ಎಂದೂ ಕರೆಯಲಾಗುತ್ತದೆ ಕೆಲವು ಸ್ಥಳಗಳು ಇದನ್ನು ಡೆಲ್ಟಾ ಪರೀಕ್ಷೆ ಎಂದು ಕರೆಯುವುದಿಲ್ಲ ಅದನ್ನು ಅವರು ಪಾಯಿಂಟ್ ಟೆಸ್ಟಿಂಗ್ ಎಂದು ಕರೆಯುತ್ತಾರೆ ವಿದ್ಯಾರ್ಥಿ ಆದ್ದರಿಂದ ಸರ್ ಇವು ಪರೀಕ್ಷಿಸುತ್ತಿವೆ ಏಕೆಂದರೆ ಡೆಲ್ಟಾ ಏಕೆಂದರೆ ಅವುಗಳು ಯಾವಾಗಲೂ ಕೆಳಗಿಳಿಯಬೇಕು ಇಲ್ಲ ಅದು ಏನು ಆದ್ದರಿಂದ ಡೆಲ್ಟಾ ಕಾರ್ಯವನ್ನು ಪರೀಕ್ಷಾ ಕಾರ್ಯವಾಗಿ ಆಯ್ಕೆಮಾಡಲು ನಾವು ಮಾಡಿದಂತೆಯೇ ಸಮಗ್ರ ಸಮೀಕರಣವನ್ನು ವಿವೇಚಿಸುವುದು ಕ್ಷಣಗಳ ವಿಧಾನದ ಭಾಷೆಯಲ್ಲಿ ಸಮಾನವಾಗಿರುತ್ತದೆ ಸರಿ ಸರಿ ಆದ್ದರಿಂದ ಸಮಸ್ಯೆಯೆಂದರೆ ಇಲ್ಲಿ ಇದು ನಿಜವಾಗಿ ಒಂದು ಕಾರ್ಯವಲ್ಲ ಇದು ಸಾಮಾನ್ಯೀಕೃತ ಕಾರ್ಯವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು fn ಬಗ್ಗೆ ನಿಖರವಾಗಿ ಮಾತನಾಡಲು ಸಾಧ್ಯವಿಲ್ಲ

ಆದ್ದರಿಂದ ಅದಕ್ಕಾಗಿಯೇ ನಾನು ಹಿಂತಿರುಗಿದೆ ಮತ್ತು ನಾನು fn ಗಾಗಿ ಮತ್ತೊಂದು ವ್ಯಾಖ್ಯಾನವನ್ನು ಬರೆದಿದ್ದೇನೆ ಸರಿ ಏಕೆಂದರೆ ಕೆಲವು ಹಂತದಲ್ಲಿ ಡೆಲ್ಟಾ ಕ್ರಿಯೆಯ ಮೌಲ್ಯವನ್ನು ನಾನು ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ ಅದು ವಿವರಿಸಲಾಗದದು ಸರಿ ಆದ್ದರಿಂದ ಇದಕ್ಕಾಗಿ ಇದನ್ನು ಅಂಶಗಳ ಕೊಲೊಕೇಶನ್ ವಿಧಾನ ಎಂದು ಕರೆಯಲಾಗುತ್ತದೆ ಈ ವಿಧಾನವು ಇಷ್ಟು ದೀರ್ಘಕಾಲದಿಂದ ಬಂದಿದೆ ಎಂದು ನೀವು ಊಹಿಸಬಹುದು ಎಲ್ಲರೂ ಬಂದು ಅದಕ್ಕೆ ಬೇರೆ ಹೆಸರನ್ನು ನೀಡಿದ್ದಾರೆ ಆದ್ದರಿಂದ ಈ ಯಾವುದೇ ವಿಷಯಗಳನ್ನಾದರೂ ನೀವು ಎದುರಿಸುತ್ತೀರಿವಿರೋ ಅವರು ಅದೇ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾರೆಂದು ನಿಮಗೆ ತಿಳಿದಿದೆ ಆದ್ದರಿಂದ ಇದು ನಾವು ಮಾಡಿದ ರೀತಿಯದ್ದಾಗಿದೆ ಮಾಡ್ಯೂಲ್ನ ಪ್ರಾರಂಭವನ್ನು ನಾನು ಕೇಳಿದ ಮೂಲ ಪ್ರಶ್ನೆಗೆ ಹಿಂತಿರುಗುವುದು ಹೆಚ್ಚು ಅತ್ಯಾಧುನಿಕವಾಗಬೇಕೆಂದು ನೀವು ಬಯಸಿದರೆ ನೀವು ಹೆಚ್ಚು ನಿಖರತೆಯನ್ನು ಬಯಸಿದರೆ ನೀವು ಏನು ಮಾಡಬಹುದು ನಾವು ಸರಿಯಾಗಿ ಮಾಡಬಹುದಾದ ಡೆಲ್ಟಾ ಪರೀಕ್ಷಾ ಕಾರ್ಯವನ್ನು ಆಯ್ಕೆ ಮಾಡಬಾರದು ಆದ್ದರಿಂದ ನಾವು ಈ ಪಾಯಿಂಟ್ ಪರೀಕ್ಷೆಯನ್ನು ಮಾಡುವ ಬದಲುನಾನು ಇಲ್ಲಿ ನನ್ನ t m ಅನ್ನು ಆರಿಸಬಹುದಿತ್ತು ನಾನು ಅನ್ನು ನಾಡಿ ಆಧಾರಿತ ಕಾರ್ಯವಾಗಿ ಆಯ್ಕೆ ಮಾಡಬಹುದಿತ್ತು ಇದು ಈ ರೂಪದದ್ದಾಗಿದೆ ಎಂದು ನಾನು ಹೇಳಬಲ್ಲೆ ನಾನು ಇದನ್ನು ಆರಿಸಬಹುದಿತ್ತು ವಿದ್ಯಾರ್ಥಿ ಆಗಿದೆ ಆದ್ದರಿಂದ ಮತ್ತೊಮ್ಮೆ ಈ ಎರಡನ್ನು ಮೊದಲು ಒಂದೇ ರೀತಿ ಇಟ್ಟುಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿದೆಯೇ ಎಂಬುದು ಪ್ರಶ್ನೆ ವಿದ್ಯಾರ್ಥಿ ಇದರ ವಾಸ್ತವವಾಗಿ ಇದು ಗಣಿತವನ್ನು ಸ್ವಲ್ಪ ಸುಲಭಗೊಳಿಸುತ್ತದೆ ನೀವು ಇದನ್ನು ಮಾಡಬೇಕಾಗಿಲ್ಲ ವಿಭಿನ್ನ ಪರೀಕ್ಷಾ ಕಾರ್ಯಗಳ ವಿಭಿನ್ನ ಸೆಟ್ ಅನ್ನು ನೀವು ಆಯ್ಕೆ ಮಾಡಬಹುದು ವಿದ್ಯಾರ್ಥಿ ಆದ್ದರಿಂದ ಅದು ಅಲ್ಲಿರುತ್ತದೆ ಸ್ವಲ್ಪ ಸುಲಭ ನನ್ನ ಪ್ರಕಾರ ಸರಳೀಕರಣವು ಸ್ವಲ್ಪ ಸುಲಭವಾಗುತ್ತದೆ ಆದರೆ ನೀವು ವಿಭಿನ್ನವಾಗಿ ಆರಿಸಿದರೆ ಅದು ಪರಿಹರಿಸಲಾಗದ ಅಥವಾ ಯಾವುದೇ ಆಗುವುದಿಲ್ಲ ಇದು ಅಂತಿಮವಾಗಿ ನನ್ನ ಕೈಯಲ್ಲಿ ನೀವು ಏನನ್ನಾದರೂ ಸಂಕೇತವನ್ನು ಮಾಡಲು ಹೋಗುತ್ತೀರಿ ಹಾಗಾಗಿ ಈ ಏಕೀಕರಣವನ್ನು ನೀವು ಮಾಡಲು ಹೋಗುತ್ತಿಲ್ಲ ಸರಿ ಆದ್ದರಿಂದ ಇದು ಒಂದು ಸಮಯದ ಪ್ರಯತ್ನವಾಗಿದೆ ಹೇಗಾದರೂ ಆಧಾರ ಕಾರ್ಯಗಳಲ್ಲಿನ ಪರೀಕ್ಷೆಯ ವಿಭಿನ್ನ ಆಯ್ಕೆಗಳು ನಿಮಗೆ ವಿಭಿನ್ನ ನಿಖರತೆಯನ್ನು ನೀಡುತ್ತದೆ ಇನ್ನೂ ಒಂದು ಪದವನ್ನು ನಾನು ನನ್ನ ಮುಂದೆ ಪಡೆಯುವುದನ್ನು ಬಳಸಲಿದ್ದೇನೆ ಏಕೆಂದರೆ ನೀವು ಪರೀಕ್ಷೆ ಮತ್ತು ಆಧಾರ ಕಾರ್ಯಗಳನ್ನು ಒಂದೇ ರೀತಿ ಆಯ್ಕೆ ಮಾಡಿದಾಗ ಪ್ರಶ್ನೆಯನ್ನು ಕೇಳಲಾಗಿದೆ ಈ ವಿಧಾನವನ್ನು ಗ್ಯಾಲೆರ್ಕಿನ್ಸ್ Galerkin's ವಿಧಾನದಿಂದ ಕರೆಯಲಾಗುತ್ತದೆ ಅದರ ವ್ಯಕ್ತಿಯ ಹೆಸರನ್ನು ಗ್ಯಾಲೆರ್ಕಿನ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಆದ್ದರಿಂದ ಆದ್ದರಿಂದ ಗ್ಯಾಲೆರ್ಕಿನ್ನ ವಿಧಾನವನ್ನು ಅನ್ವಯಿಸಲಾಗಿದೆ ಎಂದು ನೀವು ಎಲ್ಲಿಯಾದರೂ ಪದವನ್ನು ಓದಿದರೆ ಅಥವಾ ನೀವು ಕೇಳಿದರೆಇದರರ್ಥ ಪರೀಕ್ಷಾ ಕಾರ್ಯ ಮತ್ತು ಆಧಾರ ಕಾರ್ಯವು ಅವುಗಳು ಒಂದೇ ಆಗಿರಬಹುದು ಆದ್ದರಿಂದ ಅವರು ನಾಡಿ ಆಧಾರಿತ ಕಾರ್ಯವಾಗಿರಬೇಕಾಗಿಲ್ಲ ಅವರು ಬೇರೆ ಯಾವುದನ್ನಾದರೂ ಚೆನ್ನಾಗಿ ಪ್ರಯತ್ನಿಸುತ್ತಿರಬಹುದು ಆದ್ದರಿಂದ ಅದು ನಿಮ್ಮದು ಅದು ಗ್ಯಾಲೆರ್ಕಿನ್ನ ವಿಧಾನವಾಗಿದೆ ಇದು ಸೀಮಿತ ಅಂಶ ವಿಧಾನಗಳಲ್ಲಿಯೂ ಸಹ ಬಹಳ ಜನಪ್ರಿಯವಾಗಿದೆ